ಆಂಗಿಕ ಭಾಷೆ ಕುರಿತು ನಮ್ಮ ತರಗತಿಯ ಎರಡನೆಯ ವಾರಕ್ಕೆ ಭಾಗವಹಿಸುತ್ತಿರುವ ಎಲ್ಲಾ ಪ್ರಿಯ ವಿದ್ಯಾರ್ಥಿಗಳಿಗೂ ಸ್ವಾಗತ ಈ ತರಗತಿಯಲ್ಲಿ ನಾವುಹ್ಯಾಪ್ಟಿಕ್ಸ್ ಮತ್ತು ಅದರ ಪಾತ್ರವನ್ನು ವಿಶೇಷವಾಗಿ ಕೈಕುಲುಕು ವಿಕೆಗೆ ಸಂಬಂಧಿಸಿದಂತೆ ನೋಡೋಣ ಹ್ಯಾಪ್ಟಿಕ್ಸ್ ಮೂಲತಹ ನಮ್ಮ ಸ್ಪರ್ಶವನ್ನು ಒಳಗೊಂಡಂತೆ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಸಂವಹನ ನಾವು ಇತರರನ್ನು ಸ್ಪರ್ಶಿಸುವ ರೀತಿ ಇತರರ ದೇಹದ ಭಾಗಗಳನ್ನು ಸ್ಪರ್ಶಿಸುವ ವಿಧಾನವೇ ಆಗಿದೆ ಸ್ಪರ್ಶಿಸುವ ಅವಧಿಯನ್ನು ಲೈಂಗಿಕ ಭಾಷಾ ಅಂಶದ ಒಂದು ಭಾಗವಾಗಿ ಅಧ್ಯಯನ ಮಾಡಬೇಕಾಗಿದೆ ಹ್ಯಾಪಿ ಕ್ಸ್ ಅನ್ನು ಗ್ರೀಕ್ ಪದವಾದ ಹ್ಯಾಪ್ಟಿಕೋಸ್ ಗೆ ಸಂಬಂಧಪಟ್ಟಂತೆ ಬಳಸಲಾಗುತ್ತಿತ್ತು ಆದರೆ ಇದು ದೇಹದ ಮೇಲೆ ವಿವಿಧ ರೀತಿಯ ಸ್ಪರ್ಶ ಸಂವೇದನೆಗಳನ್ನು ಸೂಚಿಸಲು ಬಳಸಲಾಗುತ್ತದೆ ಈ ತರಗತಿಯಲ್ಲಿ ಮಾನವನ ಸ್ಪರ್ಶದ ಮಹತ್ವವನ್ನು ನಾವು ಚರ್ಚಿಸುತ್ತೇವೆ ಮತ್ತು ಇದು ವೃತ್ತಿಪರ ಸಂವಹನದಲ್ಲಿ ಯು ಮುಖ್ಯಪಾತ್ರವಹಿಸುತ್ತದೆ ಅಶಾಬ್ದಿಕ ಸಂವಹನದ ಒಂದು ಭಾಗವಾಗಿ ನಾವು ಸ್ಪರ್ಶದ ಮಹತ್ವವನ್ನು ಅಧ್ಯಯನ ಮಾಡಿದಾಗ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಇತರ ವ್ಯಕ್ತಿಯ ಬಗ್ಗೆ ನಮಗೆ ಏನನ್ನಿಸುತ್ತದೆ ಮತ್ತು ಆಯಾ ಸಂಬಂಧದಲ್ಲಿ ಅವರಿಂದ ನಾವು ಏನನ್ನು ಅಪೇಕ್ಷಿಸುತ್ತಿದ್ದೇವೆ ಎಂಬುದರ ಜೊತೆಗೆ ಸಂವಹನ ಮಾಡುವಾಗ ಸ್ಪರ್ಶದ ಆವರ್ತನ ಮತ್ತು ಪ್ರಕಾರವು ಮುಖ್ಯವಾದುದು ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ಸ್ಪರ್ಶ ಗಳನ್ನು ಸಂವಹನ ಎಂದು ವ್ಯಾಖ್ಯಾನಿಸಬಹುದು ನಮ್ಮ ವೃತಿಪರ ಸನ್ನಿವೇಶದಲ್ಲಿ ನಾವು ವಿವಿಧ ರೀತಿಯ ಸ್ಪರ್ಶ ಗಳೊಂದಿಗೆ ಒಡನಾಡುತ್ತೇವೆ ಉದಾಹರಣೆಗೆ ನಾವು ಇತರರೊಂದಿಗೆ ಕೈ ಹುಡುಕುತ್ತೇವೆ ಇತರ ವ್ಯಕ್ತಿಯ ಕೈಹಿಡಿದು ಕೊಳ್ಳುತ್ತೇವೆ ಕೆಲವು ಸಂದರ್ಭಗಳಲ್ಲಿ ಔಪಚಾರಿಕ ಚುಂಬನವು ಇರುತ್ತದೆ ಅದು ಕೆಲವೊಮ್ಮೆ ಸ್ನೇಹಪರ ಸೂಚಕವಾಗಿಯೂ ಇರುತ್ತದೆ ನಾವು ತಮಾಷೆಯಾಗಿ ಯಾರಾದರೂ ನಮಗೆ ಹೊಡೆದರೆ ಅದನ್ನು ಹಿಂದಿರುಗಿಸಬಹುದು ನಾವು ಈ ಹೆಚ್ಚಿನ ಹೈ ಫೈವ್ ಶೋಲ್ಡರ್ ಪ್ಯಾಟ್ ಇತ್ಯಾದಿಗಳನ್ನು ಮಾಡುತ್ತೇವೆ ಇವುಗಳಲ್ಲಿ ಪ್ರತಿಯೊಂದು ಕೂಡ ಸ್ಪರ್ಧಿಸುತ್ತಿರುವ ವ್ಯಕ್ತಿಯ ಭಾವನೆಗಳು ಮತ್ತು ಉದ್ದೇಶಗಳನ್ನು ಅಶಾಬ್ದಿಕ ಸಂವಹನಗಳ ಮೂಲಕ ಸಂದೇಶವನ್ನು ರವಾನಿಸುತ್ತವೆ ಅಷ್ಟೇ ಅಲ್ಲದೆ ವರ್ಷಗಳನ್ನು ಸ್ವೀಕರಿಸುವ ವ್ಯಕ್ತಿಯಲ್ಲಿ ಕೂಡ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಭಾವನೆಗಳನ್ನು ಉಂಟುಮಾಡುತ್ತವೆ ಸಕಾರಾತ್ಮಕ ಸ್ಪರ್ಶವು ಪೋಷಣೆಯಂತೆ ಇದು ಸಂಬಂಧಗಳನ್ನು ರಚಿಸಲು ಮತ್ತು ನಿರ್ವಹಿಸಲು ನಮಗೆ ಸಹಾಯ ಮಾಡುತ್ತವೆ ಸಕಾರಾತ್ಮಕ ಸ್ಪರ್ಶವು ಮುಖ್ಯವಾದದ್ದು ಏಕೆಂದರೆ ಅದು ಒಂದು ನಿರ್ದಿಷ್ಟ ಮಟ್ಟದ ಆರಾಮ ಹಾಗೂ ಪ್ರೀತಿ ಮತ್ತು ಇತರ ವ್ಯಕ್ತಿಯ ಬಗೆಗಿನ ಕಾಳಜಿ ಅಭಿವ್ಯಕ್ತಿಯಾಗಿ ಕೆಲಸ ಮಾಡುತ್ತದೆ ಒಂದು ನಿರ್ದಿಷ್ಟ ಕಾರ್ಯವು ವಿಫಲವಾದಾಗ ನಿಮ್ಮ ತಂಡದ ನಾಯಕ ನಿಮ್ಮ ಹತ್ತಿರ ಬರುತ್ತಾನೆ ನಿಮ್ಮ ಹೆಗಲ ಮೇಲೆ ಕೈಯನ್ನಿಟ್ಟು ಮೆಲ್ಲನೆ ತಟ್ಟುತ್ತಾನೆ ನಿಮ್ಮನ್ನು ನೋಡಿ ಮುಗುಳು ನಗುತ್ತಾನೆ ಮತ್ತು ನಂತರ ಇದ್ದಕ್ಕಿದ್ದಂತೆ ಇನ್ನು ಅವಕಾಶವಿದೆ ಸಾಧಿಸಬಹುದು ಎಂದು ಹೇಳುತ್ತಾನೆ ಆದ್ದರಿಂದ ಸಕಾರಾತ್ಮಕ ಸ್ಪರ್ಶವು ಇನ್ನೊಬ್ಬ ವ್ಯಕ್ತಿಯ ಭಾವನೆಗಳನ್ನು ಪೋಷಿಸುತ್ತದೆ ಆದರೆ ಋಣಾತ್ಮಕ ಸ್ಪರ್ಶವು ಆತಂಕಕ್ಕೆ ಸಂಬಂಧಿಸಿದೆ ಇತರ ಋಣಾತ್ಮಕತೆ ಗೆ ಸಂಬಂಧಿಸಿದ ಭಾವನೆಗಳನ್ನು ವ್ಯಕ್ತಿಯ ಮೇಲೆ ರವಾನಿಸುತ್ತದೆ ಈ ನಕಾರಾತ್ಮಕ ಭಾವನೆಗಳು ಆಕ್ರಮಣಶೀಲತೆ ಅಥವಾ ದೈಹಿಕವಾಗಿ ನೋಯಿಸುವ ಪ್ರಕ್ರಿಯೆ ಅಥವಾ ಹಿಂಸಾಚಾರದ ಸಾಧ್ಯತೆಗಳನ್ನು ಸೂಚಿಸುತ್ತದೆ ನಮ್ಮ ಮಾನವ ಸ್ಮರಣೆಯಲ್ಲಿ ಸ್ಪರ್ಶಗಳು ಮುಖ್ಯವಾಗಿವೆ ಏಕೆಂದರೆ ಸ್ಪರ್ಶದ ಮಹತ್ವವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ನಮಗೆ ಮುಖ್ಯವಾದ ಜನರ ಸ್ಪರ್ಶವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದಾದರೂ ನಮ್ಮನ್ನು ಒಬ್ಬ ಮಹಾನ್ ನಾಯಕ ಸ್ಪರ್ಶಿಸಿದರೆ ಆಧ್ಯಾತ್ಮಿಕ ನಾಯಕರು ನಮ್ಮ ಕೈಕುಲುಕಿದರೇ ಮಹಾನ್ ವ್ಯಕ್ತಿಯು ನಮ್ಮನ್ನು ದೈಹಿಕವಾಗಿ ಸ್ಪರ್ಶಿಸಿ ಆಶೀರ್ವದಿಸಿದರೆ ಆ ಸ್ಪರ್ಶದ ಸ್ಮರಣೆಯನ್ನು ನಾವು ನಮ್ಮ ಜೀವನದುದ್ದಕ್ಕೂ ಉಳಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ಜೀವನವನ್ನೇ ಬದಲಿಸುವಂತಹ ಒಂದು ಅನುಭವವನ್ನು ಪಡೆಯುತ್ತೇವೆ ಆದ್ದರಿಂದ ಮಾನವನ ಸ್ಪರ್ಶವು ಕಟ್ಟುನಿಟ್ಟಾದ ವೃತ್ತಿಪರ ಸನ್ನಿವೇಶಗಳಲ್ಲಿಯೂ ಸಹ ಸಕಾರಾತ್ಮಕತೆ ಅಥವಾ ನಕಾರಾತ್ಮಕತೆಯನ್ನು ರವಾನಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸ್ಪರ್ಶಗಳ 5 ಪ್ರಮುಖ ಅರ್ಥಗಳನ್ನು ಸಂವಹನ ಮಾಡಬಹುದು ಎಂದು ಸೂಚಿಸಿರುವ Jones ಮತ್ತು Yarborough ಅವರ ಆವಿಷ್ಕಾರಗಳನ್ನು ನಾನು ಇಲ್ಲಿ ಉಲ್ಲೇಖಿಸುತ್ತೇನೆ ಅವರು ಸಕಾರಾತ್ಮಕ ಭಾವನೆಗಳಾದ ತಮಾಷೆ ಪರಿಸ್ಥಿತಿಯನ್ನು ನಿಯಂತ್ರಿಸುವುದು ಧಾರ್ಮಿಕ ಸ್ಪರ್ಶಗಳು ಮತ್ತು ಕಾರ್ಯಾಧಾರಿತ ಅಥವಾ ಕಾರ್ಯಸಂಬಂಧಿತ ಸ್ಪರ್ಶ ಗಳನ್ನು ಪಟ್ಟಿ ಮಾಡಿದ್ದಾರೆ ಸಕಾರಾತ್ಮಕ ಸ್ಪರ್ಶ ಗಳ ಸಂವಹನದ ಒಂದು ಭಾಗವಾಗಿ ಬೆಂಬಲ ಮೆಚ್ಚುಗೆ ಸೇರ್ಪಡೆ ವಾತ್ಸಲ್ಯ ಸಾಂತ್ವನ ಇತ್ಯಾದಿಗಳನ್ನು ವ್ಯಕ್ತಪಡಿಸಬಹುದು ಸ್ಪರ್ಶವು ಪ್ರೀತಿ ಉಳ್ಳದ್ದು ಅಥವಾ ಆಕ್ರಮಣಕಾರಿ ಯು ಆಗಿರಬಹುದು ಅಥವಾ ತಮಾಷೆಯಾಗಿಯೂ ಇರಬಹುದು ಮತ್ತು ತಮಾಷೆಯ ಸ್ಪರ್ಶವು ವಿಷಯಗಳನ್ನು ಅಥವಾ ಸಂದರ್ಭಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಬಾರದು ಎಂಬ ಅಂಶವನ್ನು ಸೂಚಿಸುತ್ತದೆ ಕೆಲವೊಮ್ಮೆ ಸಂದರ್ಭಗಳನ್ನು ನಿಯಂತ್ರಿಸಲು ಸ್ಪರ್ಶವನ್ನು ಬಳಸಬಹುದೆಂದು ನಾವು ಬಲ್ಲೆವು ಜೊತೆಗೆ ಜನರ ನಡವಳಿಕೆಗಳು ಮತ್ತು ವರ್ತನೆಗಳನ್ನು ನಿಯಂತ್ರಿಸಲು ಕೂಡ ಸ್ಪರ್ಶವನ್ನು ಬಳಸಬಹುದು ಚೀಟಿಯನ್ನು ತಿಳಿಸಲು ಮತ್ತು ಇತರರ ಮೇಲೆ ಪ್ರಾಬಲ್ಯವನ್ನು ತೋರಿಸಲು ಕೂಡ ಸ್ಪರ್ಶವನ್ನು ಬಳಸಬಹುದು ಇದರೊಂದಿಗೆ ಧಾರ್ಮಿಕ ಸ್ಪರ್ಶಗಳು ಸಹ ಇವೆ ಎಂದು ನಾವು ತಿಳಿಯಬೇಕು ನಾವು ಇತರ ವ್ಯಕ್ತಿಯನ್ನು ಸ್ವಾಗತಿಸುವಾಗ ಕೈಗೊಳ್ಳುತ್ತೇವೆ ಅಥವಾ ನಾವು ಅವರ ಜೊತೆಯಲ್ಲಿದ್ದ ಸ್ಥಳದಿಂದ ತೆರಳುವಾಗ ಸಾಂಪ್ರದಾಯಿಕವಾಗಿ ವೃತ್ತಿಪರತೆಯನ್ನು ನೀಡುವುದು ಹೀಗೆ ಅನೇಕ ಸಾಂಪ್ರದಾಯಿಕ ಸ್ಪರ್ಶಗಳು ಈ ಗುಂಪಿನಲ್ಲಿವೆ ಕೆಲವೊಂದು ಸಂದರ್ಭಗಳಲ್ಲಿ ಉದಾಹರಣೆಗೆ ವೈದ್ಯಕೀಯ ವೃತ್ತಿಯಲ್ಲಿ ಕಡ್ಡಾಯ ಸ್ಪರ್ಶವಿದೆ ಎಂದು ನಾವು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಅದು ವೃತ್ತಿಯ ಬೇಡಿಕೆಯಾಗಿರುತ್ತದೆ ವೈದ್ಯರು ರೋಗಿಯನ್ನು ಸ್ಪರ್ಶಿಸಬೇಕು ಅಥವಾ ನಾವು ಕಾರಿನಿಂದ ಹೊರಬರಲು ಪ್ರಯತ್ನಿಸುತ್ತಿರುವ ರೋಗಿಗೆ ಅವರನ್ನು ಹಿಡಿದು ಇಳಿಸುವಂತಹ ಸಹಾಯ ಮಾಡಬೇಕಾಗಬಹುದು ಹೀಗೆ ಈ ಸ್ಪರ್ಶಗಳು ಒಂದು ಕಾರ್ಯದ ಕಾರ್ಯಕ್ಷಮತೆಗೆ ಸಂಬಂಧಿಸಿವೆ ಕೆಲವೊಮ್ಮೆ ಇತರರನ್ನು ಸ್ಪರ್ಶಿಸುವುದು ಸಹ ಉದ್ದೇಶಪೂರ್ವಕವಾಗಿ ಇರುವುದಿಲ್ಲ ಉದಾಹರಣೆಗೆ ನಾವು ಕಿಕ್ಕಿರಿದ ರೈಲು ಅಥವಾ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಾಗ ಅಥವಾ ನಾವು ಕಿಕ್ಕಿರಿದ ಲಿಫ್ಟಿನಲ್ಲಿ ಇದ್ದಾಗ ಕೆಲವು ಸ್ಪರ್ಶವನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ವೃತ್ತಿಪರ ಸನ್ನಿವೇಶಗಳಲ್ಲಿ ನಿರ್ದಿಷ್ಟ ದೇಹದ ಭಾಗವನ್ನು ಸ್ಪರ್ಧಿಸುವುದನ್ನು ಕುರಿತಂತೆ ಕೆಲವು ಸಾಂಸ್ಕೃತಿಕ ನಿಷೇಧಗಳಿವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸಾಂಸ್ಕೃತಿಕ ನಿಷೇಧಗಳನ್ನು ಯಾವುವು ಎಂದು ನೋಡೋಣ ಕೈಕುಲುಕುವ ಕೆಯು ಮೊದಲ ವೃತ್ತಿಪರ ಸ್ಪರ್ಶವಾಗಿದೆ ಅದನ್ನು ನಾವು ಸಾಮಾನ್ಯವಾಗಿ ಬಳಸುತ್ತೇವೆ ಇದು ಒಂದು ವೃತ್ತಿಪರ ಸನ್ನಿವೇಶಗಳಲ್ಲಿ ಆಂತರಿಕ ಅಂಶವಾಗಿ ಇತರ ಜನರನ್ನು ಸ್ವಾಗತಿಸುವ ಪರಿ ಆಗಿದೆ ಮತ್ತು ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅತ್ಯಂತ ಸರಳವಾದ ಅಶಾಬ್ದಿಕ ವಿನಿಮಯ ಎಂದು ಪರಿಗಣಿಸಲಾಗಿದೆ ಆದರೂ ಕೈಕುಲುಕು ವಿಕೆಯಲ್ಲಿ ಅನೇಕ ಸಂದೇಶಗಳನ್ನು ಮರೆಮಾಚಬಹುದು ಎಂದು ಗಮನಿಸಿದರೆ ಆಶ್ಚರ್ಯವಾಗುತ್ತದೆ ಕೈ ಕುಲುಕುವುದು ಒಂದು ನಿರ್ದಿಷ್ಟ ರೀತಿಯ ಸ್ಪರ್ಶ ವಾಗಿರುವುದರಿಂದ ಈ ಸ್ಪರ್ಶದ ಸಹಾಯದಿಂದ ಸಂವಹನಗೊಳ್ಳುವ ಭಾವನೆಯನ್ನು ಸಹ ನಾವು ಅರ್ಥಮಾಡಿಕೊಳ್ಳಬಹುದು ಕೈಕುಲುಕುವಿಕೆಯು ವ್ಯಕ್ತಿಯ ದೇಹದ ನಿರ್ದಿಷ್ಟ ಉಷ್ಣತೆಯನ್ನು ಹಾಗೂ ಅವನಲ್ಲಿರುವ ಕಾಳಜಿಯನ್ನು ಸಹ ಸಂವಹನ ಮಾಡಬಹುದು ವ್ಯಕ್ತಿಯ ಹಿಡಿತದ ಬಲದಿಂದ ಅವನು ಇತರ ವ್ಯಕ್ತಿಯ ಮೇಲೆ ಪ್ರಾಬಲ್ಯ ಸಾಧಿಸುವ ಬಯಕೆ ಹೊಂದಿರುವನೇ ಅಥವಾ ಎದುರಿಗಿರುವ ವ್ಯಕ್ತಿಯೊಂದಿಗೆ ಇವನು ಮಾತನಾಡಲು ಇಷ್ಟಪಡುತ್ತಿದ್ದಾನೆಯೋ ಇಲ್ಲವೋ ಎಂಬುದನ್ನು ಕೂಡ ಅರ್ಥಮಾಡಿಕೊಳ್ಳಬಹುದು ಕೈಕುಲುಕುವಿಕೆಯ ಹುಟ್ಟು ಮಾನವರ ಬದುಕುಳಿಯುವ ಪ್ರವೃತ್ತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಗಮನಿಸುವುದು ಆಸಕ್ತಿದಾಯಕವಾಗಿದೆ ಕೈ ಕುಲುಕುವುದು ಮೂಲತಹ ಗುಹಾ ನಿವಾಸಿಗರ ಅವಶ್ಯಕವಾಗಿದೆ ಎಂದು alien pease ಅವರು ಉಲ್ಲೇಖಿಸಿದ್ದಾರೆ ಗುಹಾ ನಿವಾಸಿ ಅಥವಾ ನಾಗರಿಕತೆಯ ಬೆಳವಣಿಗೆಯ ಆರಂಭಿಕ ಹಂತಗಳಲ್ಲಿ ಜನರು ಪರಸ್ಪರ ಭೇಟಿಯಾದಾಗ ಅವರು ತಮ್ಮ ತೋಳುಗಳನ್ನು ಆಲಂಗಿಸುವ ರೀತಿ ಗಾಳಿಯಲ್ಲಿ ತೆರೆದುಕೊಂಡು ಇತರ ಜನರಿಗೆ ಹಾನಿಯಾಗುವಂತೆ ಅವರು ಯಾವುದೇ ಆಯುಧವನ್ನು ಹೇಳಲಿಲ್ಲವೆಂದು ತೋರಿಸಲು ತಮ್ಮ ಕೈಗಳು ಹಾಗೂ ಹಸ್ತವನ್ನು ಮೇಲ್ಮುಖವಾಗಿ ಚಾಚುತ್ತಿದ್ದರು ಕ್ರಮೇಣ ನಾಗರಿಕತೆಯ ಅಂಗೀಕಾರ ದೊಂದಿಗೆ ಅದನ್ನು Roman salute ಗೆ ಇಳಿಸಲಾಯಿತು ಅಲ್ಲಿ ಕೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಲಾಗುತ್ತದೆ ಹೀಗೆ ಕೈಚಾಚುವ ಸನ್ನೆಯಿಂದ ಅಂಗೈಗಳನ್ನು ಸೇರಿಸಿಕೊಳ್ಳುವ ವರೆವಿಗೂ ಶತಮಾನಗಳಿಂದ ಮಾರ್ಪಾಡಾಗಿ ಬಂದಿದೆ ಇದರಲ್ಲಿ ವಿಭಿನ್ನ ವ್ಯತ್ಯಾಸಗಳು ಸಹ ಸಂಭವಿಸಿವೆ ಈ ಕಲ್ಪನೆಯನ್ನು Desmond Morris ರವರು 1969 ರಲ್ಲಿ ತಮ್ಮ ಕೃತಿಯಲ್ಲಿ ಸೂಚಿಸಿದ್ದಾರೆ ಪಾಶ್ಚಿಮಾತ್ಯ ರೂಪದ ಶುಭಾಶಯ ಕೋರುವ ಆಚರಣೆಯಲ್ಲಿ ಭಾಗಿಯಾಗಿರುವ ಯಾವುದೇ ವ್ಯಕ್ತಿಯು ಶಸ್ತ್ರಾಸ್ತ್ರವನ್ನು ಹೊಂದಿಲ್ಲ ಎಂದು ಸೂಚಿಸುವ ಸಲುವಾಗಿ ಕೈಕುಲುಕುವಿಕೆಯು ಒಂದು ಸಾಧನವಾಗಿ ಪ್ರಾರಂಭವಾಗಿರಬಹುದು ಆದ್ದರಿಂದ ಆರಂಭದಲ್ಲಿ ಕೈಕುಲುಕುವುದು ನಂಬಿಕೆಯ ಬಂಧವನ್ನು ಸ್ಥಾಪಿಸಬೇಕೆಂಬ ಕಲ್ಪನೆಯಾಗಿ ಪ್ರಾರಂಭವಾಗಿರಬೇಕು ಮತ್ತು ಅದು ಕೆಲವು ಸ್ನೇಹಪರತೆಯ ಪರಸ್ಪರ ಕ್ರಿಯೆಯೊಂದಿಗೆ ಕೂಡಿರುತ್ತದೆ ಆದರೂ ಇದು ವ್ಯಕ್ತಿಗಳಲ್ಲಿ ಸಮಾನತೆಯ ಸಂಕೇತವಾಗಿ ಪರಿಣಮಿಸಿತು ಇದು ವಿಭಿನ್ನ ವ್ಯವಸ್ಥೆಗಳು ಮತ್ತು ಒಪ್ಪಂದಗಳು ರಾಗಿಯೂ ಕೂಡ ಮಾರ್ಪಾಡಾಯಿತು ಮತ್ತು ದಿನದಲ್ಲಿ ನಾವು ಮೊದಲ ಬಾರಿಗೆ ಇದರ ವ್ಯಕ್ತಿಯನ್ನು ಭೇಟಿಯಾದಾಗ ಅದು ಸರಳ ಶುಭಾಶಯದ ಅಂಶವಾಗಿ ರೂಪ ಪಡೆದುಕೊಂಡಿದೆ ಆದಾಗ್ಯೂ ಮೂಲ ಅರ್ಥವನ್ನು ನೋಡಿದಾಗ ಒಬ್ಬರು ಇನ್ನೊಬ್ಬರ ಕೈಕುಲುಕಲು ನಿರಾಕರಿಸುವುದನ್ನು ಆ ವ್ಯಕ್ತಿಯ ಕಡೆಯಿಂದ ಆಕ್ರಮಣಶೀಲತೆ ಸಂಕೇತವೆಂದು ಸುಲಭವಾಗಿ ವ್ಯಾಖ್ಯಾನಿಸಬಹುದು ಮೂಲವನ್ನು ಲೆಕ್ಕಿಸದೆ ನೋಡುವುದಾದರೆ ಕೈಕುಲುಕುವಿಕೆಯು ಆಧುನಿಕ ಯುಗದ ಕಡ್ಡಾಯ ಭಾಗವಾಗಿದ್ದು ಮತ್ತು ಸುತ್ತಮುತ್ತಲಿರುವ ಎಲ್ಲ ವರ್ಗದ ಜನರು ಸಂಕೇತವನ್ನು ಬಳಸುತ್ತಾರೆ ವಿಭಿನ್ನ ಲಿಂಗಗಳ ಜನರೊಂದಿಗೆ ಕೈಕುಲುಕುವ ಕೆಲವು ಸಾಂಪ್ರದಾಯಿಕ ಮಾರ್ಗಗಳಿದ್ದು ಸಮಾಜದ ವಿವಿಧ ಭಾಗಗಳಲ್ಲಿ ಇದರ ಬಳಕೆ ಮುಂದುವರೆದಿದೆ ಉದಾಹರಣೆಗೆ ಸಾಮಾನ್ಯವಾಗಿ ನಾವು ಕೈಕುಲುಕು ವಿಕೆಗೆ ಮುಂದಾದಾಗ ನಮ್ಮ ಬಗೆಗೆ ಶ್ರೇಷ್ಠತೆಯ ಪ್ರಜ್ಞೆಯನ್ನು ಹೊಂದಿರುತ್ತೇವೆ ಮತ್ತು ಹೆಚ್ಚಿನ ಶ್ರೇಷ್ಠತೆಯನ್ನು ಹೊಂದಿರುವ ವ್ಯಕ್ತಿಯು ಕೈಯನ್ನು ಅಲುಗಾಡಿಸಲು ಮೊದಲು ಮಾಡುತ್ತಾನೆ ಅಂತೆಯೇ ವಿವಿಧ ಸಮಾಜಗಳಲ್ಲಿ ಮಹಿಳೆಯೊಡನೆ ಕೈಕುಲುಕಲು ಪುರುಷರು ಪ್ರಾರಂಭಿಸ ದಿರುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಕೆಲವು ಸಂಸ್ಕೃತಿಗಳಲ್ಲಿ ಮಹಿಳೆಯರು ಕೈಕುಲುಕು ವುದನ್ನು ತಪ್ಪಿಸುತ್ತಾರೆ ಮತ್ತು ಅದರ ಬದಲು ಅವರು ಇತರರಿಗೆ ಶುಭಾಶಯ ಕೋರುವ ವಿಭಿನ್ನ ರೀತಿಯ ಸಾಂಪ್ರದಾಯಿಕ ವಿಧಾನಗಳನ್ನು ನೀಡಲಾಗಿದೆ ಮುಂದಿನ ಕೆಲವು slide ಗಳಲ್ಲಿ ಮನದ ಅಶಾಬ್ದಿಕ ಅಂಶಗಳ ಭಾಗವಾಗಿ ಕೈಕುಲುಕುವಿಕೆಯ ವಿವಿಧ ವ್ಯಾಖ್ಯಾನಗಳನ್ನು ನಾವು ನೋಡೋಣ ನಾವು ಇತರ ಜನರೊಂದಿಗೆ ಕೈಕುಲುಕುತ್ತಿರುವಾಗ ರವಾನಿಸುವ ಭಾವನೆಗಳು ಮುಖ್ಯವಾದದ್ದು ಹತ್ಯೆಗೀಡಾದ ಮಾಜಿ ಅಮೆರಿಕದ ಅಧ್ಯಕ್ಷ John F Kennedy ಜನರೊಂದಿಗೆ ಹೆಚ್ಚು ಪರಿಣಾಮಕಾರಿಯಾದ ಕೈಕುಲುಕುವಿಕೆಯು ಹೇಗಿರುತ್ತದೆ ಎಂಬುದನ್ನು ಕಂಡುಹಿಡಿಯಲು ಮತ್ತು ನಿರ್ಧರಿಸಲು ಅದಕ್ಕೆ ಸಂಬಂಧಿಸಿದ ತಂಡವೊಂದನ್ನು ಅದರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಲು ನಿಯೋಜಿಸಿದ್ದ ಎಂದು ಹೇಳಲಾಗುತ್ತದೆ ಇದು ನಿಜವಾದ ಕಾಳಜಿಯನ್ನು ತಿಳಿಸಬಹುದು ಅಥವಾ ಅಭದ್ರತೆಯನ್ನು ಸೂಚಿಸಬಹುದು ಮತ್ತು ಕೈಕುಲುಕುವಿಕೆಯಿಂದ ತ್ವರಿತವಾಗಿ ಕೈಯನ್ನು ಹಿಂತೆಗೆದುಕೊಂಡರೆ ಅದರ ಹಿಂದಿನ ಭಾವನೆಯನ್ನು ತಿಳಿಸಬಹುದು ಅಥವಾ ವ್ಯಕ್ತಿಯು ದುರಹಂಕಾರಿಯೇ ಎಂಬುದನ್ನು ತಿಳಿಸಬಹುದು ನಾವು ಹಲವಾರು ರೀತಿಯ ಕೈಕುಲುಕುವಿಕೆಯನ್ನು ನೋಡಿದ್ದರು ಪ್ರಾಥಮಿಕವಾಗಿ ಮೂರು ವಿಭಿನ್ನ ರೀತಿಯ ಕೈಕುಲುಕುವಿಕೆಯನ್ನು ಗುರುತಿಸಬಹುದು ಅವು ಯಾವುವೆಂದರೆ ಯಾವುದೇ ವೃತ್ತಿಪರ ನೆಲೆಯಲ್ಲಿ ನಾವು ಪರಸ್ಪರ ಸ್ವಾಗತಿಸುವಾಗ ಇತರರೆಡೆಗೆ ಹೊಂದಿರಬಹುದಾದ ಭಾವನೆಗಳಾದ ಪ್ರಾಬಲ್ಯ ಅಧೀನತೆ ಹಾಗೂ ಸಮಾನತೆ ಇಲ್ಲಿರುವ ಚಿತ್ರವು ಪ್ರಬಲ ಕೈಕುಲುಕು ವಿಕೆಯ ಕಲ್ಪನೆಯನ್ನು ಸೂಕ್ತವಾಗಿ ವಿವರಿಸುತ್ತದೆ ಪ್ರಬಲ ಕೈಕುಲುಕುವಿಕೆಯು ಅಧಿಕೃತವಾಗಿ ಗಮನಕ್ಕೆ ಬಂದ ನಂತರವೇ ಅನೇಕ ಜನರು ಇದರ ಬಗ್ಗೆ ಬರೆಯಲು ಪ್ರಾರಂಭಿಸಿದ್ದರು ಆದ್ದರಿಂದ ಈ ರೀತಿಯ ಕೈಕುಲುಕುವಿಕೆಯು ವ್ಯಕ್ತಿಯ ಹಸ್ತವನ್ನು ನಿರ್ದಿಷ್ಟ ದಿಕ್ಕಿನಲ್ಲಿರುವ ರೀತಿಯಲ್ಲಿ ಕೈಯನ್ನು ನೀಡುವ ಮೂಲಕ ಪ್ರಾಬಲ್ಯವನ್ನು ಸೂಚಿಸುತ್ತದೆ ಮತ್ತು ಕೈಯನ್ನು ಇತರ ವ್ಯಕ್ತಿಯು ರೀತಿಯಲ್ಲಿ ತನ್ನನ್ನು ಅರ್ಪಿಸಬೇಕು ಇದು ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪ್ರಾಬಲ್ಯ ಸಾಧಿಸುವ ಬಯಕೆಯನ್ನು ಹೊಂದಿದ್ದಾನ ಎಂದು ಸೂಚಿಸುತ್ತದೆ ಪ್ರಾಬಲ್ಯದ ಕೈಕುಲುಕುವಿಕೆಯನ್ನು ಸಾಮಾನ್ಯವಾಗಿ ಹಿರಿಯ ಸ್ಥಾನದಲ್ಲಿರುವ ವ್ಯಕ್ತಿಗಳು ಅಳವಡಿಸಿಕೊಳ್ಳುತ್ತಾರೆ ಉನ್ನತ ಹುದ್ದೆಯಲ್ಲಿರುವ ಅವರಿಗೆ ಪ್ರಾಬಲ್ಯವು ಸುಲಭವಾಗಿ ಬರುತ್ತದೆ ಮತ್ತು ಆಗಾಗ್ಗೆ ಈ ರೀತಿಯ ಪ್ರಾಬಲ್ಯದ ಕೈಕುಲುಕುವಿಕೆಯನ್ನು ಯುವಕರು ಬಳಸುವುದನ್ನು ನೀವು ನೋಡಿರುತ್ತೀರಿ ವೃತ್ತಿಪರ ಸಂದರ್ಭಗಳಲ್ಲಿ ನೀವು ಸಹೋದ್ಯೋಗಿಯಿಂದ ಈ ರೀತಿಯ ಕೈಕುಲುಕುವಿಕೆಯನ್ನು ನೋಡಿದಾಗ ನಿಮಗೆ ಅದು ಇರಿಸುಮುರುಸನ್ನು ಅನುಭವಿಸುವಂತೆ ಮಾಡುತ್ತದೆ ಮತ್ತು ನೀವು ಅದನ್ನು ತಗ್ಗಿಸಲು ಬಯಸುತ್ತೀರಿ ಈ ರೀತಿಯ ಕೈಕುಲುಕುವಿಕೆಯನ್ನು ತಗ್ಗಿಸಿ ಮತ್ತು ಅದನ್ನು ಸಮಾನತೆಯ ಕೈಕುಲುಕು ವಿಕೆಗೆ ತರಲು ಬಳಸಬಹುದಾದ ಒಂದು ಕುತೂಹಲಕಾರಿ ತಂತ್ರವಿದೆ ಅದೇನೆಂದರೆ ನಿಮ್ಮ ಎಡಪಾದವನ್ನು ಮುಂದಕ್ಕೆ ಪ್ರಸರಿಸುವುದು ಇದರಿಂದ ನಿಮ್ಮ ದೇಹವು ಸ್ವಲ್ಪ ಹೊರೆಯಾಗುತ್ತದೆ ಮತ್ತು ನಂತರ ಇತರ ವ್ಯಕ್ತಿಯು ಸಹ ಸ್ವಲ್ಪ ಹಿಂದಕ್ಕೆ ಚಲಿಸಬೇಕಾಗುತ್ತದೆ ಹಾಗೂ ಇದು ನಿಮ್ಮ ಹ್ಯಾಂಡ್ ಬ್ಯಾಗ್ ಅಥವಾ ಕೈಚೀಲವನ್ನು ಓರೆಯಾಗಿಸಿ ಹೆಚ್ಚು ಸಮಾನವಾದ ಅಂತರದ ಸ್ಥಿತಿಯಲ್ಲಿ ಸಂವಾದವನ್ನು ಪ್ರಾರಂಭಿಸಲು ಅವಕಾಶ ನೀಡುತ್ತದೆ ಇದಕ್ಕೆ ವಿರುದ್ಧವಾದುದು ಎಂದರೆ ಅದು ಅಧೀನ ಕೈಕುಲುಕುವಿಕೆ ಇದು ಅಂಗೈಯನ್ನು ಮೇಲ್ಮುಖವಾಗಿ ಮಾಡಿ ಮಾಡುವ ರೀತಿಯಲ್ಲಿದ್ದು ಪ್ರಬಲ ಕೈಕುಲುಕುವಿಕೆಗೆ ವಿರುದ್ಧವಾಗಿದೆ ಇದು ಸಾಂಕೇತಿಕವಾಗಿ ಎದುರಿನ ವ್ಯಕ್ತಿಗೆ ಮೇಲುಗೈ ನೀಡುತ್ತಾ ಆ ವ್ಯಕ್ತಿಯು ಪರಿಸ್ಥಿತಿಯನ್ನು ನಿಯಂತ್ರಿಸಿದರೆ ನಿಮಗೆ ಯಾವುದೇ ಆಕ್ಷೇಪಣೆಗಳು ಇಲ್ಲ ಎಂಬುದನ್ನು ಅದು ಸೂಚಿಸುತ್ತದೆ ಇಂತಹ ಕೈಗೊಳ್ಳುವುದಕ್ಕೆ ಯು ನೀವು ಕ್ಷಮೆಯಾಚಿಸುವಾಗ ಪದಗಳನ್ನು ಬಳಸುವ ಬದಲು ಉದ್ದೇಶಪೂರ್ವಕವಾಗಿ ಕೈಕುಲುಕುವ ಮೂಲಕ ಸಂವಹನ ನಡೆಸಬಹುದು ನಿಮ್ಮ ಆಂಗಿಕ ಭಾಷೆಯ ಸಹಾಯದಿಂದ ಈ ಕಲ್ಪನೆಯನ್ನು ಸಂವಹನ ಮಾಡಲು ಬಯಸುತ್ತೀರಿ ಸಾಮಾನ್ಯವಾಗಿ ಈ ರೀತಿಯ ಅಧೀನ ಕೈಕುಲುಕುವಿಕೆಯು ಅಧೀನ ಮನೋಭಾವವನ್ನು ಸೂಚಿಸುತ್ತದೆ ಆದರೆ ಇತರ ಸಂದರ್ಭಗಳಲ್ಲಿ ಇದನ್ನು ಸಕಾರಾತ್ಮಕವಾಗಿ ಸಹ ಪರಿಗಣಿಸಬೇಕಾಗುತ್ತದೆ ಉದಾಹರಣೆಗೆ ಆವೃತ್ತಿಗಳಲ್ಲಿರುವ ಜನರ ಕೈಗಳು ಬಹಳ ಸೂಕ್ಷ್ಮವಾಗಿರುತ್ತದೆ ಮತ್ತು ಅವರು ವಾಸ್ತವವಾಗಿ ತಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಉಪಕರಣಗಳನ್ನು ಬಳಸುತ್ತಾ ಸೂಕ್ಷ್ಮವಾಗಿರುತ್ತವೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಶಸ್ತ್ರಚಿಕಿತ್ಸಕರು ಪಿಯಾನೋ ವಾದಕರು ಕಲಾವಿದರು ಹೀಗೆ ಇವರು ಕೈಕುಲುಕು ವಿಕೆ ಯನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಏಕೆಂದರೆ ಕೈಗಳು ಅವರಿಗೆ ಅಮೂಲ್ಯವಾಗಿದ್ದು ಪ್ರಾಬಲ್ಯದ ಕೈಬಿಡುವುದರಿಂದ ಅವರ ಕೈಗಳಿಗೆ ತೊಂದರೆಯಾಗಬಹುದು ಎಂದು ಅವರು ಸಾಮಾನ್ಯವಾಗಿ ಹಿಂಜರಿಯುತ್ತಾರೆ ಬದಲಾಗಿ ಅವರುಗಳು ಹೆಚ್ಚಿನ ಸಂದರ್ಭಗಳಲ್ಲಿ limp handshake ಅನ್ನು ನೀಡುತ್ತಾರೆ ಅಥವಾ ವಿಧೇಯತೆಯ ಕೈಕುಲುಕುವಿಕೆಯನ್ನು ಬಳಸಲು ಇಚ್ಛಿಸುತ್ತಾರೆ ಆದ್ದರಿಂದ ನಿರ್ದಿಷ್ಟ ಕೈಗೊಳ್ಳುವಿಕೆಯ ಅರ್ಥವನ್ನು ತಿಳಿಯಲು ನಾವು ಕೆನೆಸಿಕ್ಸ್ ನ ಸಂಕೇತಗಳ ಗುಂಪನ್ನು ಗಮನಿಸುವುದು ಮುಖ್ಯ ವೃತ್ತಿಪರ ಸಂದರ್ಭಗಳಲ್ಲಿ ಸಮಾನತೆಯ ಆಧಾರದ ಮೇಲೆ ಇಬ್ಬರು ವ್ಯಕ್ತಿಗಳು ಭೇಟಿಯಾದಾಗ ಕೈಕುಲುಕು ವಿಕೆಯ ಅತ್ಯುತ್ತಮ ಪ್ರಕಾರವನ್ನು ಸಮಾನ ಕೈಗೊಳ್ಳುವಿಕೆ ಎಂದು ಕರೆಯಲಾಗುತ್ತದೆ ಇಬ್ಬರೂ ಸಮಾನವಾಗಿ ಪ್ರಾಬಲ್ಯ ಹೊಂದಿದ್ದಾಗ ಅಥವಾ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಪ್ರಾಬಲ್ಯ ಸಾಧಿಸಲು ಬಯಸುವವರು ಕೈಕುಲುಕಲು ಪ್ರಯತ್ನಿಸಿದಾಗ ಸಾಂಕೇತಿಕ ಹೋರಾಟ ನಡೆಯುತ್ತದೆ ಅಥವಾ ನಿರ್ದಿಷ್ಟ ವ್ಯಕ್ತಿಯು ಈ ರೀತಿ ಕೈಯನ್ನು ನೀಡಬಹುದು ಮತ್ತು ನೀವು ಈ ರೀತಿ ನಿಮ್ಮ ಕೈಯನ್ನು ಹಸ್ತದಿಂದ ಅರ್ಪಿಸುತ್ತಿರುವ ನಿಮ್ಮ ಸ್ಥಾನದಲ್ಲಿ ನೀವು ಓರೆಯಾಗಿ ನಿಂತು ಸಮಾನತೆಯನ್ನು ತೋರಿಸಲು ಪ್ರಯತ್ನಿಸಬಹುದು ಆದಾಗ್ಯೂ ಇಬ್ಬರೂ ವ್ಯಕ್ತಿಗಳ ಕೈಗಳು ಈ ರೀತಿಯಾಗಿ ರುವಾಗ ಅಂಗೈ ನೇರವಾಗಿ ಮೇಲ್ಮುಖ ಮತ್ತು ಲಂಬವಾಗಿ ಹೊರಕ್ಕೆ ಚಾಚಿದ್ದರೆ ಅದು ಸಮಾನವಾದ ಕೈಗೊಳ್ಳುವಿಕೆ ಎಂದು ಕರೆಯಲಾಗುತ್ತದೆ ಯಾವುದೇ ವ್ಯವಹಾರಗಳಲ್ಲೂ ಸಮಾನತೆಯನ್ನು ತಿಳಿಸುವ ಅತ್ಯುತ್ತಮ ಸಾಧನ ಕೈಗೊಳ್ಳುವಿಕೆ ಎಂದು ಪರಿಗಣಿಸಲಾಗಿದೆ ಜೊತೆಗೆ ಪರಸ್ಪರ ಗೌರವದ ಅರ್ಥ ಸಂದೇಶವನ್ನು ಕೂಡ ರವಾನಿಸುತ್ತದೆ ದೃಢವಾದ ಕೈಕುಲುಕುವಿಕೆಯು ಅನೇಕ ರೀತಿಯಲ್ಲಿ ಸಮಾನ ಕೈಕುಲುಕುವಿಕೆಯ ವಿಸ್ತರಣೆಯಾಗಿದೆ ಇದು ದೃಢವಾದ ರೀತಿಯಲ್ಲಿ ಕೈಗಳನ್ನು ಅಲುಗಾಡಿಸುವ ವ್ಯಕ್ತಿಯ ಕಡೆಯಿಂದ ಆತ್ಮವಿಶ್ವಾಸ ಮತ್ತು ಕೇಂದ್ರೀಕೃತ ಶಕ್ತಿಯನ್ನು ತಿಳಿಸುತ್ತದೆ ಉದ್ಯೋಗಕ್ಕಾಗಿ ಎದುರಿಸುವ ಸಂದರ್ಶನಗಳಲ್ಲಿ ವ್ಯಾಪಾರ ಸಂಘಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ನೀವು ಯಾರನ್ನಾದರೂ ಮೊದಲಬಾರಿಗೆ ಭೇಟಿಯಾದಾಗ ನೀವು ಧನಾತ್ಮಕವಾಗಿ ಹಾಗೂ ದೃಢವಾದ ವ್ಯಕ್ತಿಯಾಗಿ ತೋರಿಸಿಕೊಳ್ಳಲು ಬಯಸುತ್ತೀರಿ ವ್ಯಕ್ತಿಗಳು ಹೊಸ ಸಂಬಂಧಕ್ಕೆ ಪ್ರವೇಶಿಸುತ್ತಿದ್ದಾರೆಯೋ ಅಥವಾ ಅಸ್ತಿತ್ವದಲ್ಲಿರುವ ಸಂಬಂಧವನ್ನು ಗಟ್ಟಿಗೊಳಿಸುವ ಉದ್ದೇಶವನ್ನು ಹೊಂದಿದ್ದಾರೆಯೋ ಎಂಬ ಸಂದೇಶವನ್ನು ದೃಢವಾದ ಕೈಕುಲುಕುವಿಕೆಯ ಸಂಕೇತದ ಮೂಲಕ ನೀಡುತ್ತದೆ ಇದು ನಿಮ್ಮ ಪದಕ್ಕೆ ನಿರ್ದಿಷ್ಟ ಮೌಲ್ಯವನ್ನು ನೀಡುವುದಲ್ಲದೆ ನೀವು ಈ ಸಂಘಟನೆಗಾಗಿ ದೃಢವಾದ ಕೈಗಾರಿಕೆಯನ್ನು ಹೆಚ್ಚಾಗಿ ಬಳಸುವ ಅವಕಾಶವನ್ನು ಸೃಷ್ಟಿಸಲು ಅಥವಾ ವ್ಯಾಪಾರ ಅವಕಾಶವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಯಾವುದೇ ಅಧಿಕೃತ ನೆಲೆಯಲ್ಲಿ ನಿಮ್ಮ ಭಾವನೆಗಳನ್ನು ತಿಳಿಸಲು ಬಳಸಬಹುದಾಗಿದೆ ಎರಡೂ ಕೈಗಳ ಕೈಕುಲುಕುವಿಕೆ ಅಥವಾ double handshake ಅಥವಾ ರಾಜಕಾರಣಿಗಳ ಕೈಕುಲುಕುವಿಕೆ ಎಂದರೆ ನಿಮ್ಮ ಎರಡು ಕೈಗಳಲ್ಲಿ ಇತರ ವ್ಯಕ್ತಿಯ ಕೈಯನ್ನು ಆವರಿಸಿಕೊಳ್ಳುವ ಒಂದು ಪ್ರಯತ್ನ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ನಿಮ್ಮ ಎರಡು ಕೈಗಳು ಇತರ ವ್ಯಕ್ತಿಗೆ glove ಆಗಿ ಮಾರ್ಪಟ್ಟಂತೆ ಈ ನಿರ್ದಿಷ್ಟ ಕೈಗೊಳ್ಳುವಿಕೆಯ ಇತರ ವ್ಯಕ್ತಿಗೆ ವಿಭಿನ್ನ ರೀತಿಯ ಭಾವನೆಗಳನ್ನು ತಿಳಿಸಬಹುದು ಇಬ್ಬರ ನಡುವೆ ಈಗಾಗಲೇ ಒಂದು ನಿರ್ದಿಷ್ಟ ಮಟ್ಟದ ಸ್ನೇಹ ಮತ್ತು ಅನೌಪಚಾರಿಕ ಒಡನಾಟವಿದೆ ಎಂದು ಅದು ಸೂಚಿಸುತ್ತದೆ ಇತರ ವ್ಯಕ್ತಿಯ ಬಗ್ಗೆ ನಮ್ಮಲ್ಲಿ ಅಸ್ತಿತ್ವದಲ್ಲಿರುವ ಪ್ರಾಮಾಣಿಕತೆ ಮತ್ತು ಆಳವಾದ ಸದ್ಭಾವನೆಯನ್ನು ಸೂಚಿಸುತ್ತದೆ ಈ ರೀತಿಯ ಕೈಕುಲುಕುವಿಕೆಯು ಸಂಪರ್ಕದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮತ್ತು ಎದುರಿನ ವ್ಯಕ್ತಿಯ ಬಲಗಯ್ಯನ್ನು ನಿರ್ಬಂಧಿಸುತ್ತದೆ ನಂತರ ನೀವು ಮಾತನಾಡುತ್ತಿರುವ ವ್ಯಕ್ತಿಯ ಮೇಲೆ ನಿರ್ದಿಷ್ಟ ನಿಯಂತ್ರಣವನ್ನು ಪಡೆಯಲು ಸಹ ಇದು ಅನುಮತಿಸುತ್ತದೆ ಏಕೆಂದರೆ ಸಾಂಪ್ರದಾಯಿಕವಾಗಿ ಈ ರೀತಿಯ ಕೈಕುಲುಕುವಿಕೆಯು ಅಸ್ತಿತ್ವದಲ್ಲಿರುವ ಪ್ರಾಮಾಣಿಕತೆಗೆ ಸಂಬಂಧಿಸಿದೆ ಇದು ಕಾರ್ಪೊರೇಟ್ ವಲಯಗಳಲ್ಲಿ ಮತ್ತು ರಾಜಕೀಯ ವಲಯಗಳಲ್ಲಿಯೂ ಕೂಡ ನೆಚ್ಚಿನಕೈಕುಲುಕುವಿಕೆಯಪ್ರಕಾರವಾಗಿದೆ Glove handshake ಅನ್ನು ರಾಜಕಾರಣಿ ಕೈಕುಲುಕುವಿಕೆ ಎಂದು ಕರೆಯಲಾಗುತ್ತದೆ ಸಾರ್ವಜನಿಕ ವ್ಯಕ್ತಿಗಳ ಆಗಿರುವುದರಿಂದ ಅವರು ಇತರ ಜನರ ಬಗ್ಗೆ ತಮ್ಮ ಭಾವನೆಗಳಲ್ಲಿ ನಿರ್ದಿಷ್ಟ ಕಾಳಜಿಯನ್ನು ಹೊಂದಿರುವಂತೆ ಪ್ರದರ್ಶಿಸಬೇಕಾಗುತ್ತದೆ ಏಕೆಂದರೆ ರಾಜಕಾರಣಿಗಳನ್ನು ಛಾಯಾಗ್ರಾಹಕರು ಪತ್ರಿಕೋದ್ಯಮಿಗಳು ವಿವಿಧ ಅಧಿಕೃತ ಫೋಟೋ ಫ್ರೇಮ್ ಸನ್ನಿವೇಶಗಳಲ್ಲಿ ಸೆರೆಹಿಡಿದು ಅದು ಪುನರಾವರ್ತನೆಯಾಗುವುದು ರಿಂದ ನಿರ್ದಿಷ್ಟ ಅನುಮಾನಗಳನ್ನು ಗಳಿಸಿದೆ ನೀವು ಮೊದಲ ಬಾರಿಗೆ ವ್ಯಕ್ತಿಯನ್ನು ಭೇಟಿಯಾದಾಗ ವ್ಯಕ್ತಿಯು ಈ ರೀತಿಯ ಕೈಕುಲುಕು ವಿಕೆಯ ಅನುಭವ ನೀಡಿದಾಗ ಅದು ಖಂಡಿತವಾಗಿಯೂ ಅಪಾಯದ ಸಂಕೇತವಾಗಿದೆ ಮತ್ತು ವ್ಯಕ್ತಿಯ ಉದ್ದೇಶಗಳ ಬಗ್ಗೆ ನೀವು ಎಚ್ಚರವಹಿಸಬೇಕು Dead fish handshake ವಿಶೇಷವಾಗಿ ಆಹ್ವಾನಿಸದಕೈಕುಲುಕುವಿಕೆಎಂದು ನೀವು ಅರ್ಥ ಮಾಡಕೊಳ್ಳಬಹುದು ವಿಶೇಷವಾಗಿ ನಿಮ್ಮ ಕೈಕುಲುಕುವ ವ್ಯಕ್ತಿಯ ಕೈ ತಣ್ಣಗೆ ಹಾಗೂ ಮೆತ್ತಗಾಗಿದ್ದಾರೆ ವ್ಯಕ್ತಿಯು ನಿಮ್ಮ ಕಡೆಗೆ ಯಾವುದೇ ಸಕಾರಾತ್ಮಕತೆಯನ್ನು ಹೊಂದಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ ಇದು ನಕಾರಾತ್ಮಕ ಭಾವನೆಗಳನ್ನು ಇತರ ವ್ಯಕ್ತಿಗೆ ತಿಳಿಸುವ ಒಂದು ನಿರ್ಜೀವ ಕೈಕುಲುಕುವಿಕೆ ಮತ್ತು ಇದು ಸಾರ್ವತ್ರಿಕವಾಗಿ ಜನಪ್ರಿಯವಲ್ಲದಕೈಕುಲುಕುವಿಕೆಯಾಗಿದೆ ದುರದೃಷ್ಟವಶಾತ್ ಈ ರೀತಿಯ ಕೈಕುಲುಕು ವಿಕೆ ಹೊಂದಿರುವ ಅನೇಕ ಜನರು ಅದನ್ನು ಹೊಂದಿದ್ದಾರೆ ಎಂದು ಸ್ವತಃ ಅವರೇ ತಿಳಿದಿರುವುದಿಲ್ಲ ಆದ್ದರಿಂದ ಯುವಕರು ತಮ್ಮ ಸ್ನೇಹಿತರೊಡನೆ ಕೈಕುಲುಕುವಿಕೆಗೆ ಸಂಬಂಧಿಸಿದಂತೆ ಅವರ ಭಾವನೆಗಳ ಬಗ್ಗೆ ಅವರ ಅಭಿಪ್ರಾಯವನ್ನು ನೋಡಿಕೊಂಡು ನಡೆದುಕೊಳ್ಳಲು ವಿಶೇಷವಾಗಿ ಸಲಹೆ ನೀಡಲಾಗುತ್ತದೆ ನಾವು ಕಾಣುವ ಮುಂದಿನ ರೀತಿಯ ಕೈಕುಲುಕುವಿಕೆ ಎಂದರೆ Knuckle grinder ಎಂಬುದು ಇದು ತುಂಬಾ ಕಠಿಣ ಜನರಿಗೆ ಸಂಬಂಧಿಸಿದೆ ಅವರು ತಮ್ಮ ವರ್ತನೆಗಳಲ್ಲಿ ಹಾಗೂ ಧೋರಣೆಗಳಲ್ಲಿ ತಮ್ಮಲ್ಲಿರುವ ಕಠಿಣತೆಯನ್ನು ತೋರಿಸಲು ಬಯಸುತ್ತಾರೆ ಇದು ಅವರ ಕೈಯಿಂದ ಪ್ರಾಯೋಗಿಕವಾಗಿ ಇತರ ವ್ಯಕ್ತಿಯ ಅಂಗೈಯ ನ ಮೂಳೆಗಳನ್ನು ಪುಡಿ ಮಾಡುವ ರೀತಿ ಕೈ ಕುಲುಕುವುದೇ ಆಗಿದೆ ಇದು ಸಂಪೂರ್ಣವಾಗಿ ವೃತ್ತಿಪರವಲ್ಲದ ಕೈಕುಲುಕುವಿಕೆಯಾಗಿದ್ದು ಇದನ್ನು ಯಾವುದೇ ವೃತ್ತಿಪರ ಸಂದರ್ಭಗಳಲ್ಲಿ ಬಳಸುವುದನ್ನು ತಪ್ಪಿಸಬೇಕು ಅಲ್ಲಿ ನಕ್ಕಲ್ ಗ್ರೈಂಡರ್ ನೊಂದಿಗೆ ಸಂಯೋಜಿಸಬಹುದಾದ ವ್ಯಾಖ್ಯಾನಗಳು ಮೂಲಕ ಉತ್ಪತ್ತಿಯಾಗುವ ಒತ್ತಡದ ಪ್ರಮಾಣವನ್ನು ಆಧರಿಸಿವೆ ಈ ನಿರ್ದಿಷ್ಟ ಕೈಕುಲುಕುವಿಕೆಯನ್ನು ಬಳಸುತ್ತಿರುವ ವ್ಯಕ್ತಿಯ ಕೈಗಳ ಒತ್ತಡವನ್ನು ಅವಲಂಬಿಸಿ ಆ ವ್ಯಕ್ತಿಯು ಸಾಂದರ್ಭಿಕವಾಗಿ ಪ್ರಾಬಲ್ಯ ಸಾಧಿಸುವ ಬಯಕೆಯನ್ನು ಸಂವಹನ ಮಾಡಬಹುದು ಅಥವಾ ಎದುರಿಗಿರುವ ವ್ಯಕ್ತಿಯನ್ನು ಜಯಿಸುವ ಬಯಕೆಯನ್ನು ಸಹ ಸಂವಹನ ಮಾಡಬಹುದು ಏಕೆಂದರೆ ಆ ಪರಿಸ್ಥಿತಿಯಲ್ಲಿ ಕೆಲವು ಅಂತರ್ಗತ ಭಯ ಮತ್ತು ಆತಂಕವಿದೆ ಆದ್ದರಿಂದ ನಕಲ್ ಗ್ರೈಂಡರ್ ಕೈಕುಲುಕು ವಿಕೆ ಯನ್ನು ನಿಜವಾದ ವ್ಯಾಖ್ಯಾನದೊಂದಿಗೆ ಅರ್ಥಮಾಡಿಕೊಳ್ಳಬೇಕಾದರೆ ಸಂವಹನದ ಸಂದರ್ಭವನ್ನು ಮತ್ತು ಕಿನೆಸಿಕ್ಸ್ ನ ಇತರ ಸಂಕೇತಗಳನ್ನು ಸಹ ನೋಡಬೇಕಾಗುತ್ತದೆ ಇದರೊಂದಿಗೆ stiff arm handshake ಎಂದು ಕರೆಯಲ್ಪಡುವ ಒಂದು ರೀತಿಯೂ ಇದೆ ಇದನ್ನು ಆಕ್ರಮಣಕಾರಿ ಪ್ರವೃತ್ತಿಯವರು ಹೆಚ್ಚಾಗಿ ಇತರ ವ್ಯಕ್ತಿಯನ್ನು ಸ್ವಲ್ಪದೂರ ಇರಿಸುವ ನಿಟ್ಟಿನಲ್ಲಿ ಬಳಸುತ್ತಾರೆ ಇದರಿಂದ ಅವರನ್ನು ನಿಕಟ ವಲಯದಿಂದ ಹೊರಗಿಡಬಹುದು ಎಂಬುದು ಉದ್ದೇಶ ಕೆಲವೊಮ್ಮೆ ಇದನ್ನು ಆಕ್ರಮಣಶೀಲ ಕೈಕುಲುಕು ವಿಕೆ ಎಂದು ಕರೆಯುತ್ತಾರೆ ಏಕೆಂದರೆ ಯಾರಾದರೂ ನಿಮ್ಮ ಕಡೆಗೆ ತೋಳನ್ನು ಸಂಪೂರ್ಣವಾಗಿ ಕಠಿಣ ರೀತಿಯಲ್ಲಿ ವಿಸ್ತರಿಸಿದರೆ ನಿಮ್ಮ ಸ್ವಂತ ನಿಕಟ ವಲಯದಲ್ಲಿ ಇತರ ವ್ಯಕ್ತಿಗೆ ಸ್ಥಳವಕಾಶ ಕಲ್ಪಿಸುವಂತೆ ಅದು ಬಲವಂತ ಪಡಿಸುತ್ತದೆ ಆದರೂ ಎರಡು ಸಂದರ್ಭಗಳಲ್ಲಿ ಕಠಿಣವಾದ ತೋಳನ್ನು ಅಥವಾ ಕೈಯನ್ನು ಕೈಕುಲುಕಲು ಬಯಸಿ ಕೈಯನ್ನು ಚಾಚುವ ವ್ಯಕ್ತಿಯಿಂದಲೋ ಅಥವಾ ಅದನ್ನು ಚಾಚಿರುವ ಕೈಯನ್ನು ಕುಲುಕಲು ಇತರ ವ್ಯಕ್ತಿಯಿಂದ ಬಳಸಲಾಗಿದೆಯೇ ಎಂದು ನಾವು ಗಮನಿಸಬೇಕು ಕಠಿಣವಾದ ತೋಳುಗಳು ವ್ಯಕ್ತಿಯ ಕಠಿಣ ವರ್ತನೆ ಸೌಹಾರ್ದತೆ ಇಲ್ಲದಿರುವುದನ್ನು ಸೂಚಿಸುತ್ತವೆ ಹೀಗಾಗಿ ವೃತಿಪರ ಸಂದರ್ಭಗಳಲ್ಲಿ ಇದನ್ನು ಸೌಹಾರ್ದಯುತ ವೆಂದು ಪರಿಗಣಿಸಲಾಗುವುದಿಲ್ಲ ಇಲ್ಲಿ ತೋರಿಸುತ್ತಿರುವ ನಿರ್ದಿಷ್ಟ ದೃಶ್ಯವು finger grab handshake ಅನ್ನು ತಿಳಿಸುತ್ತದೆ ವ್ಯಕ್ತಿಯು ಗಟ್ಟಿಯಾಗಿ ತೋಳನ್ನು ಹಿಡಿದು ಕೇವಲ ಕೈಬೆರಳುಗಳನ್ನು ನೀಡಿದಾಗ ಇದು ಜರುಗುತ್ತದೆ ಹಿಡಿದು ಕೊಳ್ಳಬಹುದಾದ ಅವಕಾಶವೂ ಕೇವಲ ಅಂಗಂತ ಕಡಿಮೆ ಇರುತ್ತದೆ ಅಂದರೆ ಬೆರಳ ತುದಿಯನ್ನು ಮಾತ್ರ ಹಿಡಿಯುವಲ್ಲಿ ಆಸ್ಪದ ವಿರುತ್ತದೆ ಎದುರಿನ ವ್ಯಕ್ತಿಯನ್ನು ಒಂದು ರೀತಿಯ ಆರಾಮದಾಯಕ ಅಂತರದಲ್ಲಿ ಇರಲು ಅನುವುಮಾಡಿಕೊಡುತ್ತದೆ ಕೂಡ ಆದರೂ ಇದು ಪರಿಸ್ಥಿತಿಯ ನಕಾರಾತ್ಮಕತೆಯನ್ನು ವಿವಿಧ ರೀತಿಯಲ್ಲಿ ಬಹಿರಂಗಪಡಿಸುತ್ತದೆ ಮತ್ತು ಸಾಮಾಜಿಕ ಸ್ಥಾನಮಾನದ ಅರಿವನ್ನು ನಕಾರಾತ್ಮಕ ರೀತಿಯಲ್ಲಿ ಹೊರಹಾಕುತ್ತದೆ ಕೊಡುವವರಿಗೆ ಎದುರಿನ ವ್ಯಕ್ತಿಯ ಮೇಲಿನ ವಿಶ್ವಾಸದ ಕೊರತೆ ಅಥವಾ ಆ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಲು ಸಂಪೂರ್ಣ ಹಿಂಜರಿಕೆಯನ್ನು ಇದು ಸೂಚಿಸಬಹುದು ನೀವು ಯಾರನ್ನಾದರೂ ಅವರ ಸಾಮಾಜಿಕ ಸ್ಥಾನಮಾನದಲ್ಲಿ ಕೀಳೆಂದು ತಿಳಿದ್ದರೆ ಅವರಿಗೆ ಅದನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ನಿಮಗೆ ಅರಿವಿಲ್ಲದೆಯೇ ವ್ಯಕ್ತವಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ fingertip handshake ಬಳಕೆಯಾಗುತ್ತದೆ ಇದನ್ನು ಕೆಲವೊಮ್ಮೆ ರಾಣಿಯ ಬೆರಳ ತುದಿ ಎಂದು ಕರೆಯುತ್ತಾರೆ ಮತ್ತು ಇತರ ವ್ಯಕ್ತಿಗಿಂತ ಶ್ರೇಷ್ಠವೆದು ಭಾವಿಸುವ ವ್ಯಕ್ತಿಗಳು ಇದನ್ನು ಬಳಸುತ್ತಾರೆ ಎಂದು ಅರ್ಥಮಾಡಿಕೊಳ್ಳಬಹುದು ಈಗ ಇದು ವಿಶೇಷವಾಗಿ ಅರೆ ಔಪಚಾರಿಕ ಸಂದರ್ಭಗಳಲ್ಲಿ ಪುರುಷ ಮತ್ತು ಸ್ತ್ರೀಯರ ಮುಖಾಮುಖಿಯಲ್ಲಿ ಸಾಮಾನ್ಯ ಹ್ಯಾಂಡ್ ಶೇಕ್ ಆಗಿದೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಹೆಚ್ಚು ವೈಯಕ್ತಿಕ ಸ್ಥಳವನ್ನು ಹೊಂದಲು ಉದ್ದೇಶಿಸಿರುವ ಅರೆ ವೃತ್ತಿಪರ ಸಂದರ್ಭಗಳಲ್ಲಿ ಇದನ್ನು ಬಳಸುತ್ತಾರೆ ಆದಾಗ್ಯೂ ವೃತ್ತಿಪರ ಸಂದರ್ಭಗಳಲ್ಲಿ ಈ ರೀತಿಯ ಕೈಕುಲುಕುವಿಕೆಯನ್ನು ಎಲ್ಲ ಲಿಂಗಗಳು ತಪ್ಪಿಸಬೇಕು ಎಂಬುದು ನಮ್ಮ ಅಭಿಪ್ರಾಯ ಕೈಕುಲುಕುವಿಕೆಗಳನ್ನು ಸಹ ಅವು ಉತ್ಪನ್ನವಾಗಿ ಇರುವ ಸಾಂಸ್ಕೃತಿಕ ಅಂಶಗಳಿಂದ ನಿರ್ಧರಿಸಲಾಗುತ್ತದೆ ಈ ಅಧ್ಯಯನವನ್ನು Joe Navarro ಜೋ ನವರು ರವರು ತಮ್ಮ ಸಂಶೋಧನೆಗಳಲ್ಲಿ ವಿಭಿನ್ನ ಸಂಸ್ಕೃತಿಗಳಲ್ಲಿ ವಿಭಿನ್ನ ರೀತಿಯಬಿಗಿ ತೋಳಿನ ಕೈಕುಲುಕುವಿಕೆಗಳನ್ನುಗುರುತಿಸಿದ್ದಾರೆ ಟರ್ಕಿಯಲ್ಲಿ ಅಥವಾ ಮಧ್ಯಪ್ರಾಚ್ಯಯ ರಾಷ್ಟ್ರಗಳಲ್ಲಿ ಕೈ ಕುಲುಕುಬಾವಿಕೆಯು ತುಂಬಾ ಸೌಮ್ಯವಾಗಿರಬಹುದು ಅಥವಾ ಸೌಮ್ಯವಾದಬಿಗಿ ತೋಳಿನ ಕೈಕುಲುಕುವಿಕೆಯನ್ನುಸಕಾರಾತ್ಮಕ ಎಂದು ಪರಿಗಣಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಉತ್ತನಲ್ಲಿ ಅವರು ನಡೆಸಿದ ಸಂಶೋಧನೆಯ ಸಮಯದಲ್ಲಿ ಅವರು ಮೋರ್ಮನ್ ಹ್ಯಾಂಡ್ ಶೇಕ್ ಎಂದು ಕರೆಯಲ್ಪಡುವುದು ನೀವು ನೋಡಬಹುದು ಇದು ಉತ್ಸಾಹಭರಿತ ಹುರುಪಿನ ಮತ್ತು ಸಾಕಷ್ಟು ದೀರ್ಘಕಾಲದ ಕೈಕುಲುಕುವಿಕೆಯಾಗಿ ಬೆಚ್ಚಗಿರುತ್ತದೆ ಮತ್ತು ಜನರು ಪ್ರೀತಿಯಿಂದ ವರ್ತಿಸುತ್ತಾರೆ ಎಂದು ಬ್ರೆಜಿಲ್ನಲ್ಲಿ ಅವರು ಕಂಡುಕೊಂಡಿದ್ದಾರೆ ಅಲ್ಲದೇ ವತ್ಸಲ್ಯವನ್ನು ಹೆಚ್ಚಾಗಿ ಕೈಕುಲುಕುವಿಕೆಯ ಮೂಲಕ ಪ್ರದರ್ಶಿಸಲಾಗುತ್ತದೆ ಕೆಲವು ಸಮಾಜಗಳಲ್ಲಿ ಕೈಕುಲುಕುವಿಕೆಯ ಮೂಲಕ ಶುಭಾಶಯಗಳನ್ನು ತಿಳಿಸಲಾಗುತ್ತದೆ ಅದು ಮುಂಭಾಗದ ತೋಳು ಮೊಣಕೈ ಅಥವಾ ಭುಜದ ಹಿಂಭಾಗದಲ್ಲಿ ಕಟ್ಟುವುದರ ಮೂಲಕ ತೋರಿಸಲಾಗುತ್ತದೆ ಇವು ಅಶಾಬ್ದಿಕ ಸಂವಹನದ ಒಂದು ಭಾಗವಾಗಿರುವುದರಿಂದ ನಮ್ಮನ್ನು ಆವರಿಸಿದ ಅಂತಹ ಪರಿಸ್ಥಿತಿಯಲ್ಲಿ ಇರಿಸುತ್ತದೆ ಇದರ ವ್ಯಕ್ತಿಯು ಮೊದಲ ಬಾರಿಗೆ ನಿಮ್ಮನ್ನು ಭೇಟಿಯಾದಾಗ ಆ ವ್ಯಕ್ತಿಯ ನಡವಳಿಕೆಯನ್ನು ನಕಲು ಮಾಡುವುದು ಸೂಕ್ತವಾಗಿದೆ ಆದ್ದರಿಂದ ರೋಮಿನಲ್ಲಿರುವಾಗ ರೋಮನ್ನರ ಅಂತೆ ನಡೆದುಕೊಳ್ಳಬೇಕು ಎಂದು ಸಲಹೆ ನೀಡುತ್ತಾರೆ ಸಾಂಸ್ಕೃತಿಕ ಮಾರ್ಪಾಡುಗಳ ಬಗ್ಗೆ ತಿಳಿದುಕೊಂಡಿರುವ ನಾವು ಸ್ಪರ್ಶ ಸಂವಹನವು ಕೇವಲ ಕೈಗೊಳ್ಳುವಿಕೆಗೆ ಮಾತ್ರ ಸೀಮಿತವಾಗಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಬೇರೆ ಬೇರೆ ರೀತಿಯ ಸ್ಪರ್ಶ ಸಂವಹನಗಳು ಎಂದರೆ ಯಾರನ್ನಾದರೂ ತೋಳಿನ ಮೇಲೆ ಬುಜದ ಮೇಲೆ ಅಥವಾ ಭುಜದ ಹಿಂಭಾಗದಲ್ಲಿ ಮೆಲ್ಲನೆ ತಟ್ಟುವುದನ್ನು ಕೂಡ ಒಳಗೊಳ್ಳುತ್ತವೆ ಒಪ್ಪಂದವನ್ನು ತಿಳಿಸಲು ಅಥವಾ ಪೂರಕವಾಗಿ ಅಥವಾ ಸಹಭಾಗಿತ್ವದ ಸನ್ನೆ ಒಡನಾಟವನ್ನು ಇಟ್ಟುಕೊಳ್ಳಲು ಇತರರ ಹೆಗಲ ಮೇಲೆ ಕೈಯನ್ನು ಹಾಕುವುದು ತೋಳುಗಳನ್ನು ಜೋಡಿಸುವುದು ಕೈಗಳನ್ನು ತಬ್ಬಿಕೊಳ್ಳುವುದು ಇತ್ಯಾದಿ ಸಂಯೋಜಿಸುತ್ತವೆ ನಮ್ಮ ಮುಂದಿನ ತರಗತಿಯಲ್ಲಿ ಸಂಕೇತಗಳ ವ್ಯಾಖ್ಯಾನಗಳನ್ನು ನಾವು ಚರ್ಚಿಸೋಣ ಹೆಚ್ಚಿನ ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಅಸ್ತಿತ್ವದಲ್ಲಿರುವ ಮತ್ತು ಶುಭಾಶಯ ಕೋರುವ ಇತರ ಕೆಲವು ವಿಧಾನಗಳನ್ನು ನೋಡೋಣ ಅಲ್ಲದೆ ಪಾಶ್ಚಿಮಾತ್ಯ ಮಾದರಿಯಲ್ಲಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಿರುವಲ್ಲಿಯೂ ಕೂಡಬಿಗಿ ತೋಳಿನ ಕೈಕುಲುಕುವಿಕೆಯನ್ನುಸಂವಹನ ಅಥವಾ ಸಭೆಯ ನಂತರ ಕೊನೆಯಲ್ಲಿ ಹೊರಡುವಾಗ ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ನೋಡೋಣ ಆದಾಗ್ಯೂ ಕೆಲವು ಸಾಂಪ್ರದಾಯಿಕ ಸಮಾಜಗಳಲ್ಲಿ ಶುಭಾಶಯಗಳ ಇತರ ಕೆಲವು ವಿಧಾನಗಳು ಅಸ್ತಿತ್ವದಲ್ಲಿವೆ ಇವನ್ನು ವಾಡಿಕೆಯಂತೆ ಅಭ್ಯಾಸ ಮಾಡುತ್ತಾ ಬಳಸಲಾಗುತ್ತದೆ ಹೆಚ್ಚಿನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದು ಮುತ್ತು ಅಥವಾ ಅಪ್ಪುಗೆಯನ್ನು ಶುಭಾಶಯದ ರೂಪವೆಂದು ಪರಿಗಣಿಸಲಾಗುತ್ತದೆ ಆದರೂಕೆಲವು ದೇಶಗಳಲ್ಲಿ ಇದನ್ನು ಸಾಂಪ್ರದಾಯಿಕ ರೂಢಿ ಎಂದು ಪರಿಗಣಿಸಲಾಗಿದೆ ಉದಾಹರಣೆಗೆ ಸೌದಿ ಅರೇಬಿಯಾದಲ್ಲಿ ಕೈಕುಲುಕುವಿಕೆಯು ಲಘು ಚುಂಬನದೊಂದಿಗೆ ಕೂಡಿರುತ್ತದೆ ಕೈಕುಲುಕುವಿಕೆಯ ನಂತರ ಪುರುಷರಿಗೆ ಇತರರು ಅವರ ಕೆನ್ನೆಗಳ ಮೇಲೆ ಚುಂಬಿಸಿದರು ಸಹ ಅದನ್ನು ನಿರಾಕರಿಸದೆ ಸಂತಸಪಡುತ್ತಾರೆ ರಷ್ಯಾದ ರಾಜ್ಯಗಳಲ್ಲಿ ಕರಡಿ ಅಪ್ಪುಗೆಗಳು ಬಹಳ ಸೊಗಸು ಮತ್ತು ಅವರ ದೃಢವಾದಕೈಕುಲುಕುವಿಕೆಯನ್ನುಅನುಸರಿಸಬಹುದು ನಿಕಟ ಒಡನಾಟ ಮತ್ತು ಸ್ನೇಹದ ಭಾವನೆಯನ್ನು ಸೂಚಿಸಲು ಇದನ್ನು ಬಳಸುತ್ತಾರೆ ರಷ್ಯಾದಲ್ಲಿ ಅವು ಬಹಳ ಜನಪ್ರಿಯವಾಗಿವೆ ಯಾದರೂ ಫಿನ್ಲೆಂಡಿನಲ್ಲಿ ಇದು ಜನಪ್ರಿಯವಾಗಿಲ್ಲ ಆದ್ದರಿಂದ ಔಪಚಾರಿಕಕೈಕುಲುಕುವಿಕೆಯನ್ನುಹೊರತುಪಡಿಸಿ ಫಿನ್ಸ್ ಅಪರಿಚಿತರೊಂದಿಗೆತಬ್ಬಿ ಕೊಳ್ಳುವುದಿಲ್ಲ ತುಂಬಿಸುವುದಿಲ್ಲ ಅಥವಾ ದೇಹದ ಸಂಪರ್ಕವನ್ನು ಹೊಂದುವುದಿಲ್ಲ ಎಂದು ಕಂಡುಬಂದಿದೆ ಲ್ಯಾಟಿನ್ ಅಮೇರಿಕಾ ದೇಶಗಳಲ್ಲಿನ ಜನರು ಸಹ ಇತರರನ್ನು ಅಪ್ಪಿಕೊಳ್ಳುತ್ತಾರೆ ಮತ್ತು ನೀವು ಸ್ವಲ್ಪ ಹತ್ತಿರದವರ ಆಗಿದ್ದರೆ ಬೆನ್ನಿನ ಮೇಲೆ ತಟ್ಟಲು ಬಹುದು ಫ್ರಾನ್ಸಿನ ಹೆಚ್ಚಿನ ಜನರು ಅರೆ ಔಪಚಾರಿಕ ಸಂದರ್ಭಗಳಲ್ಲಿ ಎರಡು ಬಾರಿ ಅಪ್ಪಿಕೊಳ್ಳುತ್ತಾರೆ ಮತ್ತು ಚುಂಬಿಸುತ್ತಾರೆ ಎಂದು ಪರಿಗಣಿಸುವುದಿಲ್ಲ ತೀವ್ರವಾದ ಸಾಂಸ್ಕೃತಿಕ ವಿಧಾನಗಳು Hongi ಸನ್ನೆ ಯಾಗಿದೆ ಆದ್ದರಿಂದ ಈ ಸಂಸ್ಕೃತಿಯಲ್ಲಿ ಇದು ಶುಭಾಶಯದ ಮೂಲಕ ಯಾರನ್ನಾದರೂ ಚುಂಬಿಸುವ ಪಾಶ್ಚಾತ್ಯ ಪದ್ಧತಿಯಂತೆ ಸಾಮಾನ್ಯವಾಗಿದೆ ನ್ಯೂಜಿಲ್ಯಾಂಡ್ ಇನಲ್ಲಿ ಇದನ್ನು ಇನ್ನು ವಿದ್ಯುಕ್ತ ಶೈಲಿಯಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಕೈಕುಲುಕು ವಿಕೆ ಯು ಇತರರನ್ನು ಸ್ಪರ್ಶಿಸುವ ಒಂದು ನಿರ್ದಿಷ್ಟ ವಿಧಾನ ಎಂದು ನಾವು ಕಾಣಬಹುದು ಇದು ನಾವು ಇತರ ಜನರನ್ನು ಮೊದಲಬಾರಿಗೆ ಭೇಟಿಯಾದಾಗ ಅವರನ್ನು ಸ್ವಾಗತಿಸುವ ವಿಧಾನವಾಗಿದೆ ವಿವಿಧ ರೀತಿಯ ವರ್ತನೆಗಳು ಮತ್ತು ಭಾವನೆಗಳನ್ನು ಅರಿವಿಲ್ಲದೆ ಇತರ ವ್ಯಕ್ತಿಗೆ ಕೈಕುಲುಕುವಿಕೆಯು ರವಾನಿಸುತ್ತದೆ ಸಾಂಸ್ಕೃತಿಕ ವ್ಯತ್ಯಾಸಗಳಿಂದಾಗಿ ಶುಭಾಶಯಗಳ ಇತರ ಕೆಲವು ವಿಧಾನಗಳು ಸಹ ಜನಪ್ರಿಯವಾಗಿವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ನಿರ್ದಿಷ್ಟ ವಿಡಿಯೋವು ವಿವಿಧ ಚಲನಚಿತ್ರ ಗಳಿಂದ ಆಯ್ದ ದೃಶ್ಯಗಳ ಸಂಯೋಜನೆಯಾಗಿದ್ದು ವಿವಿಧ ಆಸಕ್ತಿದಾಯಕ ಕೈಕುಲುಕುವಿಕೆಯನ್ನು ವಿವರಿಸುತ್ತದೆ ನೋಡಿ ಬಹಳ ದಿನವಾಯಿತಲ್ಲ ನಾವು ನೃತ್ಯ ಮಾಡೋಣ ಧನ್ಯವಾದಗಳು